ಆಯ್ಲರ್ ಕೌಶಿ ಸಮೀಕರಣ ನಿಮ್ಮಲ್ಲರಿಗೂ ಮರಳಿ ಸ್ವಾಗತ ಹಿಂದಿನ ಕೆಲವು ವಿಡಿಯೋಗಳಲ್ಲಿ ನಾವು ನಾನ್ ಹೋಮೋಜಿನಿಯಸ್ ಟರ್ಮ್ ಗಳಿಲ್ಲದೆ ಇರುವ ಎರಡನೇ ಆರ್ಡರ್ ನ ಲೀನಿಯರ್ ಆರ್ಡಿನರಿ ಡಿಫರೆನ್ಷಿಯಲ್ ಸಮೀಕರಣ ಗಳ ಬಗ್ಗೆ ತಿಳಿದುಕೊಂಡೆವು ಮೂಲತಃ ಅವುಗಳು ಎರಡನೇ ಆರ್ಡರ್ ನ ಲೀನಿಯರ್ ಹೋಮೋಜಿನಿಯಸ್ ಸಮೀಕರಣ ಗಳಾಗಿದ್ದವು ಒಂದು ಸೊಲ್ಯೂಷನ್ ಅನ್ನು ಕೊಟ್ಟಾಗ ಇನ್ನೊಂದು ಸೊಲ್ಯೂಷನ್ ಅನ್ನು ಪಡೆಯುವುದು ಹೇಗೆಂದು ನಿಮಗೆ ತಿಳಿದಿದೆ ಸಮೀಕರಣಗಳು ಕೆಲವು ನಿರ್ದಿಷ್ಟ ರೂಪದಲ್ಲಿದ್ದರೆ ಉದಾಹರಣೆಗೆ ಸ್ಥಿರಸಂಖ್ಯೆಯ ಗುಣಾಂಕ ಗಳಿದ್ದರೆ ಅಥವಾ ಆಯ್ಲರ್ ಕೌಶಿ ಸಮೀಕರಣ ಗಳಂತೆ ವಿಶೇಷವಾದ ವೇರಿಯಬಲ್ ಗುಣಾಂಕ ಗಳಿದ್ದರೆ ಆಗ 2 ಲೀನಿಯರ್ಲಿ ಇಂಡಿಪೆಂಡೆಂಟ್ ಸೊಲ್ಯೂಷನ್ ಗಳನ್ನು ಪಡೆಯುವುದು ಹೇಗೆಂದು ಕೂಡ ನಿಮಗೆ ಗೊತ್ತು ಇಷ್ಟನ್ನು ನೀವು ಕಲಿತುಕೊಂಡಿದ್ದೀರಿ ಹೋಮೋಜೀನಿಯಸ್ ಸಮೀಕರಣ ಗಳ ಸಾಮಾನ್ಯ ಸೊಲ್ಯೂಷನ್ ಮತ್ತು ನಾನ್ ಹೋಮೋಜಿನಿಯಸ್ ಸಮೀಕರಣ ದ ಒಂದು ನಿರ್ದಿಷ್ಟ ಸೊಲ್ಯೂಷನ್ ಗಳನ್ನು ಪರಿಗಣಿಸಿ ಎರಡನೇ ಆರ್ಡರ್ ನ ಲೀನಿಯರ್ ನಾನ್ ಹೋಮೋಜೀನಿಯಸ್ ಸಮೀಕರಣ ಗಳ ಸಾಮಾನ್ಯ ಸೊಲ್ಯೂಷನ್ ಅನ್ನು ಹೇಗೆ ಪಡೆಯಬಹುದು ಎಂಬುದನ್ನು ಕೂಡ ನಾವು ನೋಡಲಿದ್ದೇವೆ ಈ ವಿಡಿಯೋದಲ್ಲಿ ನಾವು ಎರಡನೇ ಆರ್ಡರ್ ನ ನಾನ್ ಹೋಮೋಜೀನಿಯಸ್ ಲೀನಿಯರ್ ಸಮೀಕರಣ ದ ಒಂದು ನಿರ್ದಿಷ್ಟ ಸೊಲ್ಯೂಷನ್ ಅನ್ನು ಪಡೆಯಲು ವೇರಿಯೇಷನ್ ಆಫ್ ಪ್ಯಾರಾಮೀಟರ್ಸ್ ಎಂಬ ವಿಧಾನವನ್ನು ನಿಮಗೆ ನೀಡಲಿದ್ದೇವೆ ನಿಮಗೆ ಹೋಮೋಜಿನಿಯಸ್ ಸಮೀಕರಣದ 2 ಲೀನಿಯರ್ಲಿ ಇಂಡಿಪೆಂಡೆಂಟ್ ಸೊಲ್ಯೂಷನ್ ಗಳಾದ y1 ಮತ್ತು y2 ಗಳು ತಿಳಿದಿದ್ದರೆ ಆಗ ನೀವು ಅವುಗಳ ಲೀನಿಯರ್ ಕಾಂಬಿನೇಷನ್ c1y1c2y2 ಅನ್ನು ರಚಿಸಿ ಆಮೇಲೆ ಈ ಸ್ಥಿರಸಂಖ್ಯೆಗಳಾದ c1 ಮತ್ತು c2 ಗಳನ್ನು x ನ ಫಂಕ್ಷನ್ ಗಳಾಗಿ ಬದಲಾಯಿಸಬಹುದು ಮತ್ತು c1xy1c2y2 ಈ ರೂಪದಲ್ಲಿರುವ ನಾನ್ ಹೋಮೋಜಿನಿಯಸ್ ಸಮೀಕರಣದ ಸೊಲ್ಯೂಷನ್ ಅನ್ನು ನೀವು ಹುಡುಕುತ್ತೀರಿ ಇವುಗಳನ್ನು ಸಮೀಕರಣದಲ್ಲಿ ಬದಲಾಯಿಸಿ ಒಂದು ನಾನ್ ಹೋಮೋಜಿನಿಯಸ್ ಸಮೀಕರಣ ಕ್ಕೆ ಇದು ಒಂದು ನಿರ್ದಿಷ್ಟ ಸೊಲ್ಯೂಷನ್ ಆಗುವಂತೆ ನೀವು c1x ಮತ್ತು c2 ಗಳಿಗೆ ಸೂಕ್ತ ಫಂಕ್ಷನ್ ಗಳನ್ನು ಕಂಡುಹಿಡಿಯಲು ಪ್ರಯತ್ನಿಸುತ್ತೀರಿ ಒಮ್ಮೆ ನೀವು ನಿರ್ದಿಷ್ಟ ಸೊಲ್ಯೂಷನ್ ಅನ್ನು ಪಡೆದ ಮೇಲೆ ಇದನ್ನು ನೀವು ಹೋಮೋಜೀನಿಯಸ್ ಸಮೀಕರಣದ ಸಾಮಾನ್ಯ ಸೊಲ್ಯೂಷನ್ ನ ಜೊತೆ ಸೇರಿಸಬಹುದು ಇವೆರಡು ಸೇರಿ ನಾನ್ ಹೋಮೋಜಿನಿಯಸ್ ಸಮೀಕರಣದ ಸಾಮಾನ್ಯ ಸೊಲ್ಯೂಷನ್ ಅನ್ನು ಕೊಡುತ್ತವೆ ಏಕೆಂದರೆ ಹೋಮೋಜಿನಿಯಸ್ ಸಮೀಕರಣದ ಸಾಮಾನ್ಯ ಸೊಲ್ಯೂಷನ್ ನ 2 ಸ್ಥಿರ ಸಂಖ್ಯೆಗಳಾದ c1 ಮತ್ತು c2 ಗಳು ಅದರಲ್ಲಿವೆ ಸಾಮಾನ್ಯ ಸೊಲ್ಯೂಷನ್ ಎಂದರೆ ಅದರಲ್ಲಿ 2 ಸ್ಥಿರಸಂಖ್ಯೆಗಳು ಇರಬೇಕು ಏಕೆಂದರೆ ಇದು ಎರಡನೇ ಆರ್ಡರ್ ನ ಸಮೀಕರಣವಾಗಿದೆ ಈ ವಿಡಿಯೋದಲ್ಲಿ ನಾವು ಇದನ್ನೇ ನೋಡಲಿದ್ದೇವೆ ಬೇರೆ ಯಾವ ವಿಶೇಷ ಮಾದರಿಯ ಸಮೀಕರಣಗಳಿಗೆ ನೀವು 2 ಲೀನಿಯರ್ಲಿ ಇಂಡಿಪೆಂಡೆಂಟ್ ಸೊಲ್ಯೂಷನ್ ಗಳನ್ನು ಪಡೆಯಬಹುದೆಂದು ಕೂಡ ನಾವು ನೋಡಲಿದ್ದೇವೆ ಆಗ ನೀವು ಹೋಮೋಜಿನಿಯಸ್ ಸಮೀಕರಣಕ್ಕೆ ಈ 2 ಲೀನಿಯರ್ಲಿ ಇಂಡಿಪೆಂಡೆಂಟ್ ಸೊಲ್ಯೂಷನ್ ಗಳ ಲೀನಿಯರ್ ಕಾಂಬಿನೇಷನ್ ಆಗಿ ಸಾಮಾನ್ಯ ಸೊಲ್ಯೂಷನ್ ಅನ್ನು ಪಡೆಯಬಹುದು ಆಯ್ಲರ್ ಕೌಶಿ ಸಮೀಕರಣದಿಂದ ಆರಂಭಿಸೋಣ ಇವುಗಳು ಸರಳವಾದ ಪಾಲಿನೋಮಿಯಲ್ ಗಳು ವೇರಿಯಬಲ್ ಗುಣಾಂಕಗಳಾಗಿರುವ ಒಂದು ವಿಶೇಷ ರೂಪದ ಸಮೀಕರಣವಾಗಿದೆ ಉದಾಹರಣೆಗೆ ಎರಡನೇ ಡೆರಿವೆಟಿವ್ ನ ಗುಣಾಂಕ ಯಾವುದೇ cx2 ಆಗಿರುತ್ತದೆ ಮೊದಲನೇ ಡೆರಿವೆಟಿವ್ ನ ಗುಣಾಂಕ cx ರೂಪದಲ್ಲಿ ಇರುತ್ತದೆ ಇಲ್ಲಿ c ಒಂದು ಸ್ಥಿರಸಂಖ್ಯೆಯಾಗಿದೆ ಇದು ಆಯ್ಲರ್ ನ ಕೌಶಿ Euler's Cauchy ಸಮೀಕರಣವಾಗಿದೆ 2 ಲೀನಿಯರ್ಲಿ ಇಂಡಿಪೆಂಡೆಂಟ್ ಸೊಲ್ಯೂಷನ್ ಗಳನ್ನು ಹೇಗೆ ಪಡೆಯುವುದೆಂದು ನೋಡೋಣ ಇಲ್ಲಿರುವ ಮೂಲಭೂತ ಕಲ್ಪನೆಯೆಂದರೆ ಈ ಸಮೀಕರಣವನ್ನು ಸ್ಥಿರಸಂಖ್ಯೆಗಳ ಗುಣಾಂಕಗಳಿರುವ ಒಂದು ಸಮೀಕರಣವನ್ನಾಗಿ ಪರಿವರ್ತಿಸುವುದು ಅಂತಹ ಸಮೀಕರಣಗಳಿಗೆ ಲೀನಿಯರ್ಲಿ ಇಂಡಿಪೆಂಡೆಂಟ್ ಸೊಲ್ಯೂಷನ್ ಗಳನ್ನು ಕಂಡುಹಿಡಿಯುವುದು ಹೇಗೆಂದು ನಿಮಗೆ ಗೊತ್ತು ಈ ಉಪನ್ಯಾಸದಲ್ಲಿ ಮೇಲೆ ಹೇಳಿರುವ ವಿಧಾನವು ಅನ್ವಯಿಸದೆ ಇರುವ ಕೆಲವು ನಿರ್ದಿಷ್ಟ ಸಮೀಕರಣಗಳನ್ನು ನಾನು ಚರ್ಚಿಸಲಿದ್ದೇನೆ ಆದರೆ ಈ ವಿಧಾನವು ಎರಡನೇ ಆರ್ಡರ್ ನ ಸಮೀಕರಣಗಳನ್ನು ಒಂದನೇ ಆರ್ಡರ್ ನ ಸಮೀಕರಣಕ್ಕೆ ಪರಿವರ್ತಿಸುತ್ತದೆ ಈ ರೀತಿಯಲ್ಲಿ ಅದನ್ನು ಸಾಮಾನ್ಯ ರೂಪಕ್ಕೆ ಸರಳಗೊಳಿಸುತ್ತದೆ ಇಷ್ಟನ್ನು ಮಾಡಿದ ಬಳಿಕ ಸಾಮಾನ್ಯ ರೂಪಕ್ಕೆ ಬಂದಿರುವ ಸಮೀಕರಣವು ಸ್ಥಿರಸಂಖ್ಯೆಗಳ ಗುಣಾಂಕಗಳಿರುವ ಒಂದು ಸಮೀಕರಣವಾದರೆ ಅಥವಾ ಅದಕ್ಕಿಂತ ಹೆಚ್ಚು ಸರಳವಾದ ರೂಪದಲ್ಲಿದ್ದರೆ ಅವುಗಳಿಗೆ ನೀವು 2 ಲೀನಿಯರ್ಲಿ ಇಂಡಿಪೆಂಡೆಂಟ್ ಸೊಲ್ಯೂಷನ್ ಗಳನ್ನು ಪಡೆಯಬಹುದು ಆಗ ನೀವು ಕೊಟ್ಟಿರುವ ಸಮೀಕರಣಕ್ಕೆ ಸಾಮಾನ್ಯ ಸೊಲ್ಯೂಷನ್ ಅನ್ನು ಕಂಡುಹಿಡಿಯಬಹುದು ಹಾಗಾಗಿ ಕೆಲವು ಸಮೀಕರಣಗಳಿಗೆ ಇದು ಅನ್ವಯಿಸುತ್ತದೆ ಆದ್ದರಿಂದ ನಾನು ನಿಮಗೆ ಸಮೀಕರಣವನ್ನು ಸಾಮಾನ್ಯ ರೂಪಕ್ಕೆ ಸರಳಗೊಳಿಸುವ ವಿಧಾನವನ್ನು ಕೊಡುತ್ತೇನೆ ಹಾಗೂ ಅದನ್ನು ಪರಿಹರಿಸುತ್ತೇನೆ ಸ್ಥಿರಸಂಖ್ಯೆಗಳ ಗುಣಾಂಕಗಳಿರುವ ನಾನ್ ಹೋಮೋಜಿನಿಯಸ್ ಟರ್ಮ್ ಗಳಿರುವ ಎರಡನೇ ಆರ್ಡರ್ ನ ಲೀನಿಯರ್ ODE ಇಂದ ಆರಂಭಿಸೋಣ ಎರಡನೇ ಆರ್ಡರ್ ನ ಲೀನಿಯರ್ ಹೋಮೋಜೀನಿಯಸ್ ಸಮೀಕರಣವನ್ನು ಹೇಗೆ ಪರಿಹರಿಸುವುದು ಎಂಬುದು ನಿಮಗೆ ಗೊತ್ತಿದೆ ಅಲ್ಲದೆ ಅದು ವೇರಿಯಬಲ್ ಗುಣಾಂಕಗಳಿರುವ ಒಂದು ಸಮೀಕರಣವಾಗಿದ್ದರೆ ಮತ್ತು ನಾನು ಒಂದು ಸೊಲ್ಯೂಷನ್ y1 ಅನ್ನು ನಿಮಗೆ ಕೊಟ್ಟರೆ ನೀವು ಇನ್ನೊಂದು ಲೀನಿಯರ್ಲಿ ಇಂಡಿಪೆಂಡೆಂಟ್ ಸೊಲ್ಯೂಷನ್ ಆಗಿ y2 ವನ್ನು ಕಂಡುಹಿಡಿಯುತ್ತೀರಿ ಅದಾದ ನಂತರ ನೀವು ಈ y1 ಮತ್ತು y2 ಗಳ ಲೀನಿಯರ್ ಕಾಂಬಿನೇಷನ್ ಆಗಿ ಸಾಮಾನ್ಯ ಸೊಲ್ಯೂಷನ್ ಅನ್ನು ಪಡೆಯಬಹುದು ಆದರೆ ಸಾಮಾನ್ಯವಾಗಿ ನಿಮಗೆ ನಿಮ್ಮ y1 ಮತ್ತು y2 ಗಳನ್ನು ಹೇಗೆ ಕಂಡುಹಿಡಿಯುವುದು ಎಂಬುದು ತಿಳಿದಿಲ್ಲ ಕೆಲವು ನಿರ್ದಿಷ್ಟ ರೂಪಗಳಲ್ಲಿ ಮಾತ್ರವೇ ನೀವು y1 ಮತ್ತು y2 ಗಳನ್ನು ಪಡೆಯುವುದು ಸಾಧ್ಯ ಅದು ಹೋಮೋಜಿನಿಯಸ್ ರೂಪದಲ್ಲಿದ್ದರೆ ಅಂದರೆ ಎರಡನೇ ಆರ್ಡರ್ ನ ODE ಯ ಬಲಭಾಗದ ಟರ್ಮ್ 0 ಆದಾಗ ಇದು ಸಾಧ್ಯ ನಾನ್ ಹೋಮೋಜೀನಿಯಸ್ ಟರ್ಮ್ ಇದ್ದಾಗ ನೀವು ಸಾಮಾನ್ಯ ಸೊಲ್ಯೂಷನ್ ಅನ್ನು ಹೇಗೆ ಕಂಡುಹಿಡಿಯುತ್ತೀರಿ ಎಕ್ಸಿಸ್ಟೆನ್ಸ್ ಪ್ರಮೇಯ ದಿಂದ ನಾನ್ ಹೋಮೋಜೀನಿಯಸ್ ಟರ್ಮ್ ಗಳಿರುವ ಎರಡನೇ ಆರ್ಡರ್ ನ ಲೀನಿಯರ್ ODE ಗಳಿಗೆ ಕೂಡ ಏಕಮಾತ್ರ ಸೊಲ್ಯೂಷನ್ ಇರುತ್ತದೆ ಅಂದರೆ ಅವುಗಳಿಗೆ ಸಾಮಾನ್ಯ ಸೊಲ್ಯೂಷನ್ ಗಳೂ ಇರುತ್ತವೆ ಅದನ್ನು ನಾನು ಹೇಗೆ ಪಡೆಯಬಹುದು ಇಲ್ಲಿ ನಾನು ಅದನ್ನೇ ಮಾಡುತ್ತಿದ್ದೇನೆ ypxyqxyfx x∈IR ಇದು ನಿಮ್ಮ ಸಮೀಕರಣವಾಗಿದೆ ನಾನು ಇದರ ಸೊಲ್ಯೂಷನ್ ಅನ್ನು ಹೋಮೋಜೀನಿಯಸ್ ಸೊಲ್ಯೂಷನ್ ಮತ್ತು ಒಂದು ನಿರ್ದಿಷ್ಟ ಸೊಲ್ಯೂಷನ್ ಗಳ ಮೊತ್ತವಾಗಿ ಬರೆಯುತ್ತೇನೆ ಅಂದರೆ yxyHxyp ಇಲ್ಲಿ yHx ಹೋಮೋಜೀನಿಯಸ್ ಸೊಲ್ಯೂಷನ್ ಆಗಿದೆ ಅದು ypxyqxy0 ಈ ಸಮೀಕರಣವನ್ನು ಪಾಲಿಸುತ್ತದೆ ಹಾಗೂ yp ನಮಗೆ ಮೇಲೆ ಕೊಟ್ಟಿರುವ ಸಮೀಕರಣವನ್ನು ಪಾಲಿಸುತ್ತದೆ ಮೇಲೆ ಕೊಟ್ಟಿರುವ ಸಮೀಕರಣಕ್ಕೆ ಒಂದು ನಿರ್ದಿಷ್ಟ ಸೊಲ್ಯೂಷನ್ ಇದೆ ಎಂಬುದು ನಿಮಗೆ ತಿಳಿದಿದೆ ಎಂದು ಅಂದುಕೊಳ್ಳೋಣ ನಿಮಗೆ ಹೋಮೋಜೀನಿಯಸ್ ಸೊಲ್ಯೂಷನ್ ತಿಳಿದಿದ್ದರೆ ಅಂತಹ ಒಂದು ನಿರ್ದಿಷ್ಟ ಸೊಲ್ಯೂಷನ್ ಅನ್ನು ಪಡೆಯುವ ವಿಧಾನವನ್ನು ನಾನು ನಿಮಗೆ ನೀಡುತ್ತೇನೆ ಈಗ ನೀವು yxyHxyp ಅನ್ನು ಸಮೀಕರಣದಲ್ಲಿ ಬದಲಾಯಿಸಿ ನಿಮಗೆ yHyppxyHypqxyHyp0f ದೊರೆಯುತ್ತದೆ ಆದ್ದರಿಂದ ಈ yH ಮತ್ತು yp ಗಳ ಮೊತ್ತವು ಕೊಟ್ಟಿರುವ ಸಮೀಕರಣವನ್ನು ಪಾಲಿಸುತ್ತದೆ ಹಾಗೂ ಅದರಲ್ಲಿ 2 ಸ್ಥಿರಸಂಖ್ಯೆಗಳಿರುತ್ತವೆ ಏಕೆಂದರೆ yH ನಲ್ಲಿ ಎರಡು ಸ್ಥಿರಸಂಖ್ಯೆಗಳಿವೆ ಆದ್ದರಿಂದ yHxc1y1c2y2 ಆದಾಗ yxyHxyp ಕೊಟ್ಟಿರುವ ನಾನ್ ಹೋಮೋಜಿನಿಯಸ್ ಸಮೀಕರಣಕ್ಕೆ ಸಾಮಾನ್ಯ ಸೊಲ್ಯೂಷನ್ ಆಗಿರುತ್ತದೆ ಸದ್ಯಕ್ಕೆ ಸ್ಥಿರಸಂಖ್ಯೆಗಳ ಗುಣಾಂಕಗಳಿರುವ ಸಮೀಕರಣಕ್ಕೆ ಹೇಗೆ y1 ಮತ್ತು y2 ಗಳನ್ನು ಕಂಡು ಹಿಡಿಯಬೇಕೆಂದು ನಿಮಗೆ ತಿಳಿದಿದೆ ಇಲ್ಲವಾದಲ್ಲಿ ಇನ್ನೊಂದನ್ನು ಕಂಡುಹಿಡಿಯಲು ನಿಮ್ಮಲ್ಲಿ ಒಂದು ಸೊಲ್ಯೂಷನ್ ಇರಬೇಕು ನಿರ್ದಿಷ್ಟ ಸೊಲ್ಯೂಷನ್ yp ಅನ್ನು ಹೇಗೆ ಪಡೆಯಬೇಕೆಂದು ನಿಮಗೆ ತಿಳಿದಿಲ್ಲ ನಿಮಗೆ ಹೋಮೋಜೀನಿಯಸ್ ಸಮೀಕರಣದ 2 ಲೀನಿಯರ್ಲಿ ಇಂಡಿಪೆಂಡೆಂಟ್ ಸೊಲ್ಯೂಷನ್ y1ಮತ್ತು y2 ಗಳು ತಿಳಿದಿದ್ದರೆ ನಿರ್ದಿಷ್ಟ ಸೊಲ್ಯೂಷನ್ yp ಯನ್ನು ಕಂಡುಹಿಡಿಯುವ ಒಂದು ವಿಧಾನವನ್ನು ನಾನು ನಿಮಗೆ ನೀಡಲಿದ್ದೇನೆ ಎಲ್ಲಕ್ಕಿಂತ ಮೊದಲು ಬೇರೆ ಯಾವ ರೀತಿಯ ಸಮೀಕರಣಗಳಿಗೆ ನೀವು y1 ಮತ್ತು y2 ಗಳನ್ನು ಕಂಡುಹಿಡಿಯಬಹುದು ಎಂಬುದನ್ನು ನೋಡೋಣ ಸ್ಥಿರಸಂಖ್ಯೆಯ ಗುಣಾಂಕಗಳನ್ನು ನಾವು ಈಗಾಗಲೇ ನೋಡಿದ್ದೇವೆ ನೀವು ಎರಡು ಲೀನಿಯರ್ಲಿ ಇಂಡಿಪೆಂಡೆಂಟ್ ಸೊಲ್ಯೂಷನ್ ಗಳನ್ನು ಪಡೆಯಬಹುದಾದ ಬೇರೆ ರೀತಿಯ ಸಮೀಕರಣಗಳನ್ನು ಈಗ ನಾವು ನೋಡೋಣ ಅವುಗಳಲ್ಲಿ ಒಂದು ಆಯ್ಲರ್ ಕೌಶಿ ಸಮೀಕರಣವಾಗಿದೆ ಅಂದರೆ ಅದು ax2ybxycy0 ಈ ಹೋಮೋಜಿನಿಯಸ್ ಸಮೀಕರಣವಾಗಿದೆ ಸಮೀಕರಣವು ಈ ರೂಪದಲ್ಲಿ ಇದ್ದರೆ 2 ಲೀನಿಯರ್ಲಿ ಇಂಡಿಪೆಂಡೆಂಟ್ ಸೊಲ್ಯೂಷನ್ y1 ಮತ್ತು y2 ಗಳನ್ನು ಹೇಗೆ ಪಡೆಯುವುದೆಂದು ನನಗೆ ಗೊತ್ತು ಮೇಲಿನ ಸಮೀಕರಣದಲ್ಲಿ a b c ಗಳು ಸ್ಥಿರಸಂಖ್ಯೆಗಳಾಗಿವೆ ಹಾಗೂ x≠0 ಆಗಿದೆ ಅಂದರೆ ಡಿಫರೆನ್ಸಿಯಲ್ ಸಮೀಕರಣದ ಡೊಮೇನ್ ಧನಾತ್ಮಕವಾಗಿದೆ ಅಥವಾ ಋಣಾತ್ಮಕವಾಗಿದೆ ಈಗ ನಾನು ಏನು ಮಾಡುತ್ತೇನೆಂದರೆ ನಾನು ಒಂದು ಸರಳವಾದ ರೂಪಾಂತರವನ್ನು ಮಾಡುತ್ತೇನೆ ನಾನು zlog x ಸಮೀಕರಣದ ಮುಖಾಂತರ ಇಂಡಿಪೆಂಡೆಂಟ್ ವೇರಿಯಬಲ್ x ಅನ್ನು z ಆಗಿ ಬದಲಾಯಿಸುತ್ತೇನೆ ಆದ್ದರಿಂದ dzdx1x ಆಗುತ್ತದೆ ಈಗ ನನಗೆ dydx ಅನ್ನು dydz ನಿಂದ ಬದಲಾಯಿಸಬೇಕಾಗಿದೆ y ಒಂದು x ನ ಫಂಕ್ಷನ್ ಮತ್ತು x ಒಂದು z ನ ಫಂಕ್ಷನ್ xez ಆದ್ದರಿಂದ ನಾನು dydxdydz dzdx1xdydz ಎಂದು ಬರೆಯಬಹುದಾಗಿದೆ ಇದರಿಂದ ನನಗೆ x dydxdydz ದೊರೆಯುತ್ತದೆ ಹಾಗಾಗಿ ನಾನು xddxddz ಎಂದು ಬದಲಾಯಿಸಬಹುದು d2ydx2 ಈಗ d2ydx2ddx dydx1xddz 1xdydz ಈ ರೀತಿಯಾಗಿದೆ ಮತ್ತು xez ಆದ್ದರಿಂದ ನಾನು ಅದನ್ನು d2ydx21xddz e zdydz ಈ ರೀತಿಯಾಗಿ ಬದಲಾಯಿಸಿ ಬರೆಯಬಹುದು ಇದನ್ನು ಡಿಫ್ಫೆರೆನ್ಶಿಯೇಟ್ ಮಾಡಿದ ನಂತರ ನಮಗೆ d2ydx21x e zdydze zd2ydz2 ದೊರೆಯುತ್ತದೆ ಈಗ e z1x ಎಂದು ಬದಲಾಯಿಸಿದರೆ ಕೊನೆಯಲ್ಲಿ ನಮಗೆ d2ydx21x2 dydzd2ydz2 ದೊರೆಯುತ್ತದೆ ಈಗ ಸಮೀಕರಣದ ಬಲ ಮತ್ತು ಎಡಭಾಗಗಳಿಂದ ನಾನು x2d2ydx2 dydzd2ydz2 ಈ ರೀತಿಯಾಗಿ ಬರೆಯಬಹುದು ಆದ್ದರಿಂದ ನಿಮಗೆ x2d2ydx2ddzddz 1y ದೊರೆಯುತ್ತದೆ ಇವುಗಳು y ಯ ಮೇಲಿನ 2 ಆಪರೇಟರ್ ಗಳು ಈಗ ನೀವು ಆಯ್ಲರ್ ಕೌಶಿ ಸಮೀಕರಣದಲ್ಲಿ ಈ ಡೆರಿವೆಟಿವ್ ಗಳನ್ನು ಬದಲಾಯಿಸಿದರೆ ನಿಮಗೆ addzdydz ybdydzcy0 ದೊರೆಯುತ್ತದೆ ಈಗ x0 ಆಗಿದ್ದರೆ log x ಎಲ್ಲಾ ನೈಜ ಸಂಖ್ಯೆಗಳ ಮೌಲ್ಯಗಳನ್ನು ಹೊಂದುತ್ತದೆ ಆದ್ದರಿಂದ z∈R ಆಗಿದೆ x0 ಆಗಿದ್ದರೆ ನಿಮ್ಮ ರೂಪಾಂತರವು zlog |x| ಆಗಬೇಕು ಮತ್ತು x0 ಆದಾಗ x x ಆಗುತ್ತದೆ ಆದ್ದರಿಂದ ನೀವು zlog⁡ ಎಂದು ತೆಗೆದುಕೊಳ್ಳಬೇಕಾಗುತ್ತದೆ ಉಳಿದೆಲ್ಲ ಪ್ರಕ್ರಿಯೆಯು ಮೇಲಿನಂತೆಯೇ ಇರುತ್ತದೆ ಹಾಗಾಗಿ ರೂಪಾಂತರ ಮಾಡಿದ ಮೇಲೆ ನಿಮಗೆ ಸ್ಥಿರಸಂಖ್ಯೆಗಳ ಗುಣಾಂಕಗಳಿರುವ ಒಂದು ಸಮೀಕರಣ ದೊರೆಯುತ್ತದೆ ಅದನ್ನು ಹೇಗೆ ಪರಿಹರಿಸಬೇಕೆಂದು ನಿಮಗೆ ಗೊತ್ತಿದೆ ಈಗ z ಇಂಡಿಪೆಂಡೆಂಟ್ ವೇರಿಯಬಲ್ ಆಗಿದೆ ನೀವು yzeλz ಅನ್ನು ಹುಡುಕಿ ಈಗ ನಿಮಗೆ ಎರಡನೆ ಡಿಗ್ರಿಯ ಪಾಲಿನೋಮಿಯಲ್ ಸಿಗುತ್ತದೆ ಅವುಗಳ ಮೂಲಗಳಾಗಿ 1 ಮತ್ತು 2 ಗಳು ಸಿಗುತ್ತವೆ ಅವುಗಳು ಸಮಾನವಾಗಿರಲಿ ಇಲ್ಲದಿರಲಿ ನೀವು ಸೊಲ್ಯೂಷನ್ ಅನ್ನು ಈ ರೀತಿಯಾಗಿ ಪಡೆಯಬಹುದು 12 ಆದಾಗ yzc1e1zc2e2z ಹಾಗೂ 12 ಆದಾಗ yzc1e1zc2ze1z ಆಗಿದೆ ಇದು ವೇರಿಯಬಲ್ z ನಲ್ಲಿ ಸಿಗುವ ಸೊಲ್ಯೂಷನ್ ಆದರೆ ನಿಮಗೆ ಕೊಟ್ಟಿರುವ ಸಮೀಕರಣವು x ನಲ್ಲಿದೆ ಆದ್ದರಿಂದ ನೀವು zlog x ಈ ರೂಪಾಂತರವನ್ನು ಬಳಸಿ z ಅನ್ನು ಬದಲಾಯಿಸಿ ಬರೆಯಿರಿ ಈ ರೀತಿಯಲ್ಲಿ ಕೊನೆಯಲ್ಲಿ ನನಗೆ 12 ಆದಾಗ yxc1x1c2x2 ಹಾಗೂ 12 ಆದಾಗ yxc1x1c2x1log x ಸಿಗುತ್ತದೆ x0 ಆದಾಗ ನಮಗೆ ಈ ಸೊಲ್ಯೂಷನ್ ದೊರೆಯುತ್ತದೆ x0 ಆದರೆ ಆಗ x ಅನ್ನು x ನಿಂದ ಬದಲಾಯಿಸಬೇಕಾಗುತ್ತದೆ ದಲ್ಲಿ ನಿಮ್ಮ ಪಾಲಿನೋಮಿಯಲ್ ನ ಮೂಲಗಳನ್ನು ಅವಲಂಬಿಸಿ 2 ವಿಭಿನ್ನ ಸಂದರ್ಭಗಳಲ್ಲಿ ಇವುಗಳು 2 ಲೀನಿಯರ್ಲಿ ಇಂಡಿಪೆಂಡೆಂಟ್ ಸೊಲ್ಯೂಷನ್ ಗಳಾಗಿವೆ ಈಗ ನಾವು ಕೆಲವು ಉದಾಹರಣೆಗಳನ್ನು ನೋಡಲಿದ್ದೇವೆ 2x2yxy3y0 ಈ ಸಮೀಕರಣವನ್ನು ತೆಗೆದುಕೊಳ್ಳಿ ಇಲ್ಲಿ ಸ್ಥಿರಸಂಖ್ಯೆ ab ಮತ್ತು c ಗಳಾಗಿ 21 ಮತ್ತು 3 ಗಳಿವೆ zlog x ಆದರೆ ನಾವು xydydz x2yd2ydz2 dydz ಈ ರೀತಿಯಾಗಿ ಬರೆಯಬಹುದು ಆದ್ದರಿಂದ ಸಮೀಕರಣವನ್ನು ನಾನು 2d2ydz2 dydzdydz3y0 ಈ ರೀತಿಯಾಗಿ ಬರೆಯಬಹುದು ಇದನ್ನು ನೀವು ಸರಳಗೊಳಿಸಿ 2d2ydz2 dydz3y0 ಈ ರೀತಿಯಾಗಿ ಬರೆಯಬಹುದು ಈಗ ನೀವು yzeλz ಅನ್ನು ಹುಡುಕಿರಿ ಇದನ್ನು ಮೇಲಿನ ಸಮೀಕರಣದಲ್ಲಿ ನೀವು ಬದಲಾಯಿಸಿದರೆ ನಿಮಗೆ 22 λ3eλz0 ಸಿಗುತ್ತದೆ eλz≠0 ಆದ್ದರಿಂದ 22 λ30 ಸಿಗುತ್ತದೆ ಇದರಿಂದ ನಿಮಗೆ λ1±1 24414i234 ಸಿಗುತ್ತದೆ ಆದ್ದರಿಂದ ನಮ್ಮ 2 ಕಾಂಪ್ಲೆಕ್ಸ್ ಮೂಲಗಳು 11i234 ಮತ್ತು 21 i234ಆಗಿವೆ ಹಾಗಾಗಿ yzc1e1i234zc2e1 i234z ನಿಮ್ಮ ಸಾಮಾನ್ಯ ಸೊಲ್ಯೂಷನ್ ಆಗುತ್ತದೆ ಇದನ್ನು ಇನ್ನೂ ಹೆಚ್ಚು ಸರಳಗೊಳಿಸಿದರೆ ನಮಗೆ yzez4c1ei23z4c2e i23z4 ದೊರೆಯುತ್ತದೆ ei23z4cos 23z4 i sin 23z4 ಮತ್ತು e i23z4cos 23z4 i sin 23z4 ಎಂಬುದನ್ನು ಬಳಸಿ ನಾವು ಇದನ್ನು yzez4d1cos 23z4 d2sin 23z4 ಈ ರೀತಿಯಾಗಿ ಕೂಡ ಬರೆಯಬಹುದು ಇಲ್ಲಿ d1c1c2 ಮತ್ತು d2i ಆಗಿದೆ ಹೊಸ ವೇರಿಯಬಲ್ z ನಲ್ಲಿ ಇದು ನಿಮ್ಮ ಸಾಮಾನ್ಯ ಸೊಲ್ಯೂಷನ್ ಆಗಿದೆ ಈಗ ನೀವು zlog x ಎಂದು ಬದಲಾಯಿಸಿದರೆ ಸೊಲ್ಯೂಶನ್ yxx14d1cos 234log x d2sin 234log x ಈ ರೀತಿಯಾಗಿ ದೊರೆಯುತ್ತದೆ ಆದ್ದರಿಂದ ಇದು ಕೊಟ್ಟಿರುವ ಸಮೀಕರಣಕ್ಕೆ ನಿಮ್ಮ ಸಾಮಾನ್ಯ ಸೊಲ್ಯೂಷನ್ ಆಗಿದೆ ಏಕೆಂದರೆ ಇದರಲ್ಲಿ 2 ಸ್ಥಿರಸಂಖ್ಯೆಗಳು d1 ಮತ್ತು d2 ಗಳಿವೆ ಇಲ್ಲಿ ನಾವು ಆಯ್ಲರ್ ಕೌಶಿ ಸಮೀಕರಣ ವಾದ ಒಂದು ವಿಶೇಷ ವಿಧದ ಸಮೀಕರಣವನ್ನು ನೋಡಿದೆವು ಈ ಸಮೀಕರಣವನ್ನು ಸ್ಥಿರ ಸಂಖ್ಯೆಗಳ ಗುಣಾಂಕಗಳಿರುವ ಲೀನಿಯರ್ ಸಮೀಕರಣವಾಗಿ ಪರಿವರ್ತಿಸುವುದರಿಂದ ನಿಮಗೆ 2 ಲೀನಿಯರ್ಲಿ ಇಂಡಿಪೆಂಡೆಂಟ್ ಸೊಲ್ಯೂಷನ್ ಗಳು ದೊರೆಯುತ್ತವೆ ರಿಡಕ್ಷನ್ ವಿಧಾನ ದಂತಹ ಕೆಲವು ತಾತ್ಕಾಲಿಕ ವಿಧಾನಗಳು ನಮ್ಮಲ್ಲಿವೆ ಕೆಲವೊಮ್ಮೆ ಈ ವಿಧಾನಗಳು ಸಮೀಕರಣವನ್ನು ಒಂದು ಸಾಮಾನ್ಯ ರೂಪಕ್ಕೆ ಸರಳಗೊಳಿಸುತ್ತವೆ ನಾನು ಈ ಸಮೀಕರಣವನ್ನು ಡಿಪೆಂಡೆಂಟ್ ವೇರಿಯಬಲ್ ಅನ್ನು ಬದಲಾಯಿಸುವುದರ ಮೂಲಕ ypxyqxy0 ಈ ಸಮೀಕರಣವನ್ನು ಈ ಕೆಳಗೆ ಕೊಟ್ಟಿರುವ ಸಮೀಕರಣಕ್ಕೆ ಅಂದರೆ ufxu0 ಇದಕ್ಕೆ ರೂಪಾಂತರಿಸುತ್ತೇನೆ ಈ ರೀತಿಯಾಗಿ ರೂಪಾಂತರಿಸಿದಾಗ ಕೆಲವೊಮ್ಮೆ f ಸ್ಥಿರಸಂಖ್ಯೆಯಾಗುತ್ತದೆ ಎಂದು ನೀವು ನಿರೀಕ್ಷಿಸಬಹುದು ಅದು ಸ್ಥಿರಸಂಖ್ಯೆ ಆದರೆ ಆಗ ಇದನ್ನು ಹೇಗೆ ಪರಿಹರಿಸಬೇಕೆಂದು ನಿಮಗೆ ಗೊತ್ತು ಅಂದರೆ ನಿಮಗೆ u ತಿಳಿದಿದ್ದರೆ ಆಗ ನೀವು y ಅನ್ನು ಪಡೆಯಬಹುದು ಯಾವ ರೂಪಾಂತರವು y→u ಆಗಿ ಪರಿವರ್ತಿಸುತ್ತದೆ ನಾನು yxux v ಎಂದು ತೆಗೆದುಕೊಳ್ಳುತ್ತೇನೆ ಇದರಲ್ಲಿ v ಅನ್ನು ನೀವು ಯಾವ ರೀತಿಯಲ್ಲಿ ಆಯ್ದುಕೊಳ್ಳಬೇಕೆಂದರೆ ನಿಮ್ಮ ಮೊದಲನೇ ಆರ್ಡರ್ ನ ಟರ್ಮ್ ರೂಪಾಂತರಗೊಳಿಸಿದ ಸಮೀಕರಣದಲ್ಲಿ ಪ್ರಕಟವಾಗಬಾರದು ಇದೇ ನಮಗೆ ಬೇಕಾದ ರೂಪಾಂತರವಾಗಿದೆ ಇದನ್ನು ನೀವು ಮೇಲಿನ ಸಮೀಕರಣದಲ್ಲಿ ಬದಲಾಯಿಸಿದಾಗ ನಿಮಗೆ yuvuv ಮತ್ತು yuv2uvuv ದೊರೆಯುತ್ತದೆ ಕೊನೆಯಲ್ಲಿ ನಿಮಗೆ uv2uvuvpxuvuvqxuv0 ಈ ಸಮೀಕರಣ ದೊರೆಯುತ್ತದೆ ಸಮೀಕರಣ ನಿಮಗೆ u ನಲ್ಲಿ ಬೇಕಿದ್ದರೆ ನೀವು u ಮತ್ತು u ಗಳ ಗುಣಾಂಕಗಳನ್ನು ಸಂಗ್ರಹಿಸಬೇಕು ಆಗ ಸಮೀಕರಣವು ಈ ರೀತಿಯಾಗಿ ಸಿಗುತ್ತದೆ ಇದನ್ನು ಸಾಮಾನ್ಯ ರೂಪಕ್ಕೆ ತರಲು 2vpxv0 ಈ ಸಮೀಕರಣವನ್ನು ಪಾಲಿಸುವಂತೆ ನಾನು v ಯನ್ನು ಆಯ್ದುಕೊಳ್ಳುತ್ತೇನೆ v ಅನ್ನು ಪಡೆಯಲು ನಾನು ಈ ಮೊದಲನೇ ಆರ್ಡರ್ ಲೀನಿಯರ್ ODE ಯನ್ನು ಪರಿಹರಿಸುತ್ತೇನೆ ಅದಾದ ನಂತರ ನಾನು u ಅನ್ನು ಪಡೆಯುತ್ತೇನೆ ಒಮ್ಮೆ ನನಗೆ ನನ್ನ u ಸಿಕ್ಕಿದರೆ ನಾನು ಅವುಗಳ ಮೌಲ್ಯಗಳನ್ನು yxux v ಈ ಸಮೀಕರಣದಲ್ಲಿ ಹಾಕಿ y ಅನ್ನು ಪಡೆಯುತ್ತೇನೆ ಈ ರೀತಿಯಲ್ಲಿ ಸಮೀಕರಣವನ್ನು ಸಾಮಾನ್ಯ ರೂಪಕ್ಕೆ ಸರಳಗೊಳಿಸುವುದರಿಂದ ಸೊಲ್ಯೂಷನ್ ಅನ್ನು ಪಡೆಯುವುದರಲ್ಲಿ ಈ ತಾತ್ಕಾಲಿಕ ವಿಧಾನವು ಸಫಲವಾಗುತ್ತದೆ v ಅನ್ನು ಪಡೆಯುವುದಕ್ಕೆ 2dvxdx pv ಈ ಸಮೀಕರಣವನ್ನು ನೀವು dvv p2dx ಈ ರೀತಿಯಾಗಿ ಬರೆಯಬಹುದು ಈಗ ಸಮೀಕರಣದ ಎರಡು ಪಾರ್ಶ್ವಗಳನ್ನು ಇಂಟಗ್ರೇಟ್ ಮಾಡಿದರೆ ನಿಮಗೆ log v 12x0xptdtlog v ದೊರೆಯುತ್ತದೆ ಇದರಿಂದ ನಮಗೆ vxe 12x0xptdt ಸಿಗುತ್ತದೆ ಇಲ್ಲಿ ನೀವು vx01 ಎಂದು ಆಯ್ದುಕೊಳ್ಳಬಹುದು ಏಕೆಂದರೆ ನಾನು ಅದನ್ನು 0 ಎಂದು ಆಯ್ದುಕೊಂಡರೆ ನಿಮಗೆ ಏನೂ ಸಿಗುವುದಿಲ್ಲ ಹೋಮೋಜಿನಿಯಸ್ ಸಮೀಕರಣಕ್ಕೆ ಟ್ರಿವಿಯಲ್ ಸೊಲ್ಯೂಷನ್ ಇದೆ ಎಂದು ನಮಗೆ ಗೊತ್ತು ಆದರೆ ಇಲ್ಲಿ ನಾವು 2 ಲೀನಿಯರ್ಲಿ ಇಂಡಿಪೆಂಡೆಂಟ್ ಸೊಲ್ಯೂಷನ್ ಗಳನ್ನು ಹುಡುಕುತ್ತಿದ್ದೇವೆ ಅವುಗಳು ನಾನ್ ಝೀರೋ ಆಗಿರಬೇಕು ನಾನು v ಅನ್ನು ಒಂದು ಸ್ಥಿರಸಂಖ್ಯೆಯಾಗಿ ಆಯ್ದು ಕೊಳ್ಳಬೇಕಿದೆ ಅದನ್ನು ನೀವು 1 ಎಂದು ತೆಗೆದುಕೊಳ್ಳಬಹುದು ಈ ರೂಪಾಂತರದ ಬಳಿಕ ನೀವು vpxvqvv ಈ ಟರ್ಮ್ ಅನ್ನು ಲೆಕ್ಕ ಹಾಕಿದರೆ ಅಥವಾ ಇದು ಒಂದು ಸ್ಥಿರಸಂಖ್ಯೆಯಾದರೆ ಆಗ ನಿಮಗೆ ಸೊಲ್ಯೂಷನ್ ದೊರೆಯುತ್ತದೆ ಇದನ್ನು ಸಾಮಾನ್ಯ ರೂಪಕ್ಕೆ ಸರಳಗೊಳಿಸುವುದು ಎಂದು ಕರೆಯುತ್ತೇವೆ ಕೆಲವು ಸಂದರ್ಭಗಳಲ್ಲಿ ನೀವು ವೇರಿಯಬಲ್ ಗುಣಾಂಕ ಗಳಿರುವ ಎರಡನೇ ಆರ್ಡರ್ ನ ಲೀನಿಯರ್ ODE ಗಳನ್ನು ಸರಳಗೊಳಿಸುವುದರಿಂದ ನೀವು ಅದನ್ನು ಸ್ಥಿರಸಂಖ್ಯೆಗಳ ಗುಣಾಂಕಗಳಿರುವ ಒಂದನೇ ಆರ್ಡರ್ ನ ಟರ್ಮ್ ಗಳಿಲ್ಲದ ಎರಡನೇ ಆರ್ಡರ್ ನ ಸಮೀಕರಣಕ್ಕೆ ರೂಪಾಂತರಿಸುತ್ತೀರಿ ಮುಂದೆ ನಾವು ಇವುಗಳ ಕೆಲವು ಉದಾಹರಣೆಗಳನ್ನು ನೋಡಲಿದ್ದೇವೆ